ಮತ್ತೆ ಸ್ವಾಗತ ಇದು ಉದಾಹರಣೆ ಸಂಖ್ಯೆ 32 ಡಿಸಿ ಸರ್ಕ್ಯೂಟ್ಗಾಗಿ ನಾವು ಅನೇಕ ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ಆದ್ದರಿಂದ ಸಿಂಗಲ್ ಫೇಸ್ ಮತ್ತು 3 ಫೇಸ್ AC ಸರ್ಕ್ಯೂಟ್ಗಳಿಗೆ ಸಹ ಈ ಪ್ರಮೇಯವು ಒಂದೇ ಆಗಿರುತ್ತದೆ ಆದರೆ AC ಸರ್ಕ್ಯೂಟ್ಗಳಲ್ಲಿ ಸಂಕೀರ್ಣ ಸಂಖ್ಯೆಯು ಒಳಗೊಂಡಿರುವುದರಿಂದ ಅನೇಕ ಉದಾಹರಣೆಗಳನ್ನು ಚರ್ಚಿಸಲು ಸಾಧ್ಯವಿಲ್ಲ ಮತ್ತು ಅದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದರಿಂದ ಉದಾಹರಣೆಯ ಸಂಖ್ಯೆ ಕಡಿಮೆಯಾಗುತ್ತದೆ ಆದರೆ DC ಸರ್ಕ್ಯೂಟ್ಗಳು ಸಂಕೀರ್ಣ ಸಂಖ್ಯೆಯನ್ನು ನಿರ್ವಹಿಸುತ್ತವೆ ಈ ಉದಾಹರಣೆಯಲ್ಲಿ RThevenin ಅನ್ನು ನಾವು ನಿರ್ಧರಿಸಬೇಕಾಗಿದೆ ಈ ಸರ್ಕ್ಯೂಟ್ನಲ್ಲಿ ಯಾವುದೇ ಸ್ವತಂತ್ರ ಮೂಲಗಳಿಲ್ಲ ಇದರರ್ಥ VThevenin 0 ಎಂದು ಮಾಡಬಹುದು ಏಕೆಂದರೆ ಯಾವುದೇ ಸ್ವತಂತ್ರ ಮೂಲಗಳಿಲ್ಲ ಈಗ ಪ್ರಶ್ನೆಯೆಂದರೆ VThevenin0 ಆದರೆ RThevenin ಅನ್ನು ಕಂಡುಹಿಡಿಯಬಹುದು ಏಕೆಂದರೆ ಅವಲಂಬಿತ ಮೂಲವಿದೆ ಇದು 2 ix ಉದಾಹರಣೆಗೆ ಸ್ವತಂತ್ರ ವಿದ್ಯುತ್ ಮೂಲವನ್ನು i0 ಸಂಪರ್ಕಿಸಬಹುದು i0 1amps 1 amps ಅಥವಾ ಬೇರೆ ಯಾವುದೇ ಮೌಲ್ಯ ತೆಗೆದುಕೊಳ್ಳಬಹುದು ಮತ್ತು ಈ ವೋಲ್ಟೇಜ್ V0 ಆಗಿದೆ ಆದುದರಿಂದ RThevenin V0 i0 ಇದನ್ನು ಮಾಡಲು ಸಮಾನ ಸರ್ಕ್ಯೂಟ್ ನೋಡೋಣ ಆದ್ದರಿಂದ VThevenin 0ಆಗಿದೆ ಮತ್ತು i0 1 ampere ಆಗಿದೆ ಮತ್ತು V0 ವಾಸ್ತವವಾಗಿ ನೋಡಲ್ ವಿಶ್ಲೇಷಣೆ ಆದ್ದರಿಂದ ಇದನ್ನು ಗ್ರೌಂಡ್ ಎಂದು ತೆಗೆದುಕೊಂಡರೆ ಮತ್ತು ಈ ವೋಲ್ಟೇಜ್ V0 ಆಗಿದೆ ಬಾಣದ ಗುರುತು ಎಂದರೆ ಅದು ಮತ್ತು ಇದು ಮತ್ತು ಇದು ಒಂದು ಸಾಮಾನ್ಯ ನೋಡ್ ಏಕೆಂದರೆ ಯಾವುದೇ ವಿದ್ಯುತ್ ಅಂಶಗಳು ಸಂಪರ್ಕಗೊಂಡಿಲ್ಲ ಮೂಲತಃ ಇದು ಸಾಮಾನ್ಯ ನೋಡ್ ಆಗಿದೆ ಆದ್ದರಿಂದ KCL ಅನ್ನು ಅನ್ವಯಿಸಬೇಕು ಇದು V0 4 ಇವುಗಳು ಇಲ್ಲಿ ಕರೆಂಟ್ ix ಮೇಲ್ಮುಖವಾಗಿದೆ ಆದರೆ ಈ ದಿಕ್ಕಿನ ಪ್ರವಾಹವು ವಿ ನಿಮ್ಮ ವಿ 0 ವಿ ಅದನ್ನು ತೆರವುಗೊಳಿಸಲು ನನಗೆ ಅವಕಾಶ ಮಾಡಿಕೊಡಿ ನಾನು ಅದನ್ನು ಮತ್ತೆ ಮಾಡುತ್ತೇನೆ ಆದ್ದರಿಂದ ಇದು ನಿಮ್ಮ V0 4ಮತ್ತು ಈ ದಿಕ್ಕನ್ನು ತೆಗೆದುಕೊಂಡರೆ ಅದು V0 2 ಆಗಿರುತ್ತದೆ ಅಂದರೆ ix ಅನ್ನು ಮೇಲ್ಮುಖವಾಗಿ ತೆಗೆದುಕೊಳ್ಳಲಾಗುತ್ತದೆ ಅಂದರೆ ix V0 2 ಮತ್ತು ಇದು ಸಾಮಾನ್ಯ ನೋಡ್ 2 ix ಕರೆಂಟ್ ಈ ನೋಡ್ನಿಂದ ಹೊರಬರುತ್ತಿದೆ ಇಲ್ಲಿ KCL ಅನ್ನು ಅನ್ವಯಿಸಿದ್ದಾರೆ ಮತ್ತೊಂದು ಕರೆಂಟ್ V0 4 ಈ ಟರ್ಮಿನಲ್ ನಿಂದ ನಿರ್ಗಮಿಸುತ್ತದೆ ಮತ್ತೊಂದು ಕರೆಂಟ್ ix V0 2 ತಿಳಿದಿದೆ ಅದು ಈ ನೋಡ್ಗೆ ಪ್ರವೇಶಿಸುತ್ತಿದೆ ಆದ್ದರಿಂದ i0 ix 2 ix V0 4 ಆದರೆ ix V0 2 ಆಗಿದೆ ಈ ಎರಡು ಸಮೀಕರಣಗಳನ್ನು ಪರಿಹರಿಸಿದಾಗ V0 4i0 ಸಿಗುತ್ತದೆ

ix ನ ಬೆಲೆಯನ್ನು ಹಾಕಿದಾಗ V0 4 i0 ಸಿಗುತ್ತದೆ ಏಕೆಂದರೆ RThevenin V0 i0 4 i0 i0 4 Ω ಆಗಿದೆ ಸರ್ಕ್ಯೂಟ್ನಲ್ಲಿ ಅವಲಂಬಿತ ಮೂಲಗಳು ಇದ್ದಾಗ RThevenin ನೆಗೆಟಿವ್ ಆಗಿರುತ್ತದೆ ಇದರರ್ಥ ಸರ್ಕ್ಯೂಟ್ ವಿದ್ಯುತ್ ಪೂರೈಸುವುದನ್ನು ಸೂಚಿಸುತ್ತದೆ ಆದ್ದರಿಂದ ಅವಲಂಬಿತ ಮೂಲಗಳು ಸರ್ಕ್ಯೂಟ್ ನಲ್ಲಿದ್ದರೆ RThevenin ನೆಗೆಟಿವ್ ಆಗುವ ಸಾಧ್ಯತೆಯಿದೆ 4 ಅಂದರೆ ಸರ್ಕ್ಯೂಟ್ ವಾಸ್ತವವಾಗಿ ಶಕ್ತಿಯನ್ನು ಪೂರೈಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಸಂಬಂಧವನ್ನು ಪಡೆದುಕೊಂಡಿದ್ದೇವೆ V0 4 i0 ಆದ್ದರಿಂದV0 i0 ಮೌಲ್ಯವನ್ನು ಹೊಂದಿಸುವ ಅಗತ್ಯವಿದೆ ಏಕೆಂದರೆ ನಾವು ನೇರವಾಗಿ V0 i0 ಅನುಪಾತ 4 Ω ವನ್ನು ಪಡೆಯುತ್ತಿದ್ದೇವೆ 4 ಆದ್ದರಿಂದ ಥೆವೆನಿನ್ ಪ್ರಮೇಯವನ್ನು ಬಳಸಿಕೊಂಡುThevenin's theorem ಫಿಗರ್ 30 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಕೆಳಗಿನ ಪ್ರತಿರೋಧ RL ಅಡ್ಡಲಾಗಿ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು ಇಲ್ಲಿ ಲೋಡ್ ಪ್ರತಿರೋಧ RL 4 Ω ಆದ್ದರಿಂದ ಥೆವೆನಿನ್ ಪ್ರಮೇಯಕ್ಕಾಗಿ ನಾವು ಏನು ಮಾಡುತ್ತೇವೆ ಮೊದಲು ಈ ಲೋಡ್ ಪ್ರತಿರೋಧವನ್ನು ತೆಗೆದುಹಾಕಬೇಕು ಮತ್ತು ಸರ್ಕ್ಯೂಟ್ ಗಳನ್ನು ತೆರೆಯಬೇಕು ಇಲ್ಲಿ VThevenin ಕಂಡುಹಿಡಿಯಬೇಕು RL 4 Ω ಆದನ್ನು ಇಲ್ಲಿ ತೆರೆಯಲಾಗಿದೆ ಮತ್ತು ಮೂಲತಃ ಇದು V 1 2 ನಾವು 1 2 1 ಟರ್ಮಿನಲ್ ಅನ್ನು ಬರೆಯುವಾಗ ಅದು ಮತ್ತು ಎರಡು ಎಂದರೆ ಅದು ಆದ್ದರಿಂದ Voc VThevenin 12v ಇದು ನಿಜವಾಗಿ ಇದು ಬಾಣ ಗುರುತು ಇರುತ್ತದೆ ಮತ್ತು ಇದನ್ನು Voc VThevenin ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ ಈ 4 Ω ಪ್ರತಿರೋಧದ ಮೂಲಕ ಯಾವುದೇ ವಿದ್ಯುತ್ ಪ್ರವಾಹವು ಹರಿಯುವುದಿಲ್ಲ ಏಕೆಂದರೆ ಇದು ತೆರೆದಿದೆ ಮತ್ತು ಆದ್ದರಿಂದ ಈ ಮೆಶ್ ನಲ್ಲಿ KVL ನ್ನು ಅನ್ವಯಿಸಬೇಕು ಆಗ 12 i 66i 24 0 ಆಗುತ್ತದೆ ಸರಳೀಕರಿಸಿದಾಗ 18 i 18 ಆದ್ದರಿಂದ i 1 ampere ಈಗ KVLಅನ್ವಯಿಸಿದರೆ ಈ ಸಂದರ್ಭದಲ್ಲಿ 4 Ω ಪ್ರತಿರೋಧದಲ್ಲಿ ಕರೆಂಟ್ ಹರಿಯುವುದಿಲ್ಲ ಆದ್ದರಿಂದ ಇಲ್ಲಿ ಬರೆದರೆ 6 6 i VThevenin 0 ಮತ್ತು i 1 ಆದ್ದರಿಂದ VThevenin 6 6 i VThevenin 12 volt ಆಗಿರುತ್ತದೆ ಆದ್ದರಿಂದ VThevenin 12 volt ಮತ್ತು VThevenin Voc 1 2v ಆಗಿರುತ್ತದೆ ಮುಂದೆ ನಾವು RTheveninಅನ್ನು ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ RThevenin ಗೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಈ 12 Ω ಮತ್ತು 6 Ω ಸಮಾನಾಂತರವಾಗಿರುತ್ತವೆ ಮತ್ತು ಈ 4 Ω ಸರಣಿಯಲ್ಲಿರುತ್ತದೆ ಅದು RThevenin ಆಗಿರುತ್ತದೆ ಅಂದರೆ RThevenin 12x 6 12 6 4 8 Ω ಆಗಿದೆ ಮುಂದಿನದು VThevenin RThevenin 8 Ωನೊಂದಿಗೆ ಸರಣಿಯಲ್ಲಿದೆ ಮತ್ತು RL 4 Ω ನ್ನು ಟರ್ಮಿನಲ್ 1 ಮತ್ತು 2 ರಲ್ಲಿ ಸಂಪರ್ಕಿಲಾಗಿದೆ ಹಾಗೆ ಮಾಡಿದರೆ ಈ ಮೂಲಕ ಹರಿಯುವ ವಿದ್ಯುತ್ ನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇಲ್ಲಿ ಒಟ್ಟು ಪ್ರತಿರೋಧವು 8 Ω ಇಲ್ಲಿ 4 Ω 12 Ω8 ಆಗಿದೆ ಆದ್ದರಿಂದ i VThevenin RThevenin RL ಆಗಿದೆ ಆದ್ದರಿಂದ VThevenin 12 volt ಮತ್ತು RThevenin 8 Ω ಮತ್ತು RL 4 Ω ಮತ್ತು i 1 ಆಂಪಿಯರ್ ಎಂದರೆ 1 ಆಂಪಿಯರ್ ವಿದ್ಯುತ್ ಪ್ರವಾಹವು ಈ ಲೋಡ್ ಪ್ರತಿರೋಧ RL ನಲ್ಲಿ ಹರಿಯುತ್ತದೆ RL ಮೂಲಕ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತೀರಿ ಏಕೆಂದರೆ ಉಳಿದ ಸರ್ಕ್ಯೂಟ್ ಸಹ ಒಂದೇ ಆಗಿರುತ್ತದೆ ಆದ್ದರಿಂದ VThevenin ಮತ್ತು RThevenin ಯಾವಾಗಲೂ ಸ್ಥಿರ ಭಾಗವನ್ನು ನಿಗದಿಪಡಿಸಲಾಗಿದೆ ಆದ್ದರಿಂದ VL 4x1 4 volt ಅಂದರೆ ಈ ಲೋಡ್ ಪ್ರತಿರೋಧದಾದ್ಯಂತ ವೋಲ್ಟೇಜ್ 4 ವೋಲ್ಟ್ ಮುಂದಿನದು ಥೆವೆನಿನ್ ಪ್ರಮೇಯವನ್ನು ಬಳಸಿ 1 ಮತ್ತು 2 ರ ನಡುವೆ ಮೂರು Ω ಪ್ರತಿರೋಧಕದ ಮೂಲಕ ಹರಿಯುವ ಪ್ರವಾಹವನ್ನು ನಿರ್ಧರಿಸುವುದು ಆದ್ದರಿಂದ ಮೊದಲು ಅದನ್ನು ತೆರೆಯಬೇಕು ಮತ್ತು V 1 2 Voc ಓಪನ್ ಸರ್ಕ್ಯೂಟ್ VThevenin ಕಂಡುಹಿಡಿಯಬೇಕು ಆದ್ದರಿಂದ ಅದರ ನಂತರ RThevenin ಅನ್ನು ಸಹ ಕಂಡುಹಿಡಿಯಬೇಕು ಈಗ ನೀವು ಈ 3 ಪ್ರತಿರೋಧವನ್ನು ತೆರೆದರೆ ಸರ್ಕ್ಯೂಟ್ ಈ ರೀತಿಯಾಗಿರುತ್ತದೆ ಇದು Voc ಇದು 1 ಮತ್ತು 2 1 ಧನಾತ್ಮಕ 2 ಋಣಾತ್ಮಕ ಅನಿಯಂತ್ರಿತವಾಗಿದೆarbitraryಆದ್ದರಿಂದ ವಾಸ್ತವವಾಗಿ ಈ ವೋಲ್ಟೇಜ್ ಅನ್ನು Voc ಎಂದು ಕರೆಬಹುದು ಆ ಬಾಣದ ತುದಿ ಮತ್ತು ಇದು ಈಗ Voc VThevenin V 1 2 ಎಂದು ಕಂಡುಹಿಡಿಯಲು ಬಯಸಿದರೆ ಮೊದಲು i2 ಅನ್ನು ತೆಗೆದುಕೊಂಡಿದ್ದೇವೆ i2ಅ ನ್ನು ತೆರೆದಿರುವ ಕಾರಣ ಈ ರೀತಿ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಇದು ಪ್ರತ್ಯೇಕ ಮೆಶ್ ಆಗಿದೆ ಇಲ್ಲಿ ಯಾವುದೇ ವಿದ್ಯುತ್ ಪ್ರವಾಹ ಹರಿಯುತ್ತಿಲ್ಲ ಏಕೆಂದರೆ ಇದು ತೆರೆದಿದೆ i2 ಅನ್ನು ತೆಗೆದುಕೊಂಡ ರೀತಿಯಲ್ಲಿ ಇಲ್ಲಿ ಕರೆಂಟ್ ಹರಿಯುತ್ತಿದೆ ಇದು i2 ಮತ್ತು ಇದು i1 ಸ್ವತಂತ್ರ ಮೆಶ್ ಈ ಸಂದರ್ಭದಲ್ಲಿ i1 ನ ದಿಕ್ಕು ಈ ರೀತಿಯಾಗಿರುತ್ತದೆ ಮತ್ತು i2 1 ಆಂಪಿಯರ್ ಆಗಿರುತ್ತದೆ ಇದನ್ನು ನೇರವಾಗಿ ಬರೆಯಬಹುದು ಏಕೆಂದರೆ ವಿದ್ಯುತ್ ಮೂಲವು ಮಾತ್ರ ಈ ಮೆಶ್ ನಲ್ಲಿ ಇರುತ್ತದೆ ಇಲ್ಲಿ i1 ಅನ್ನು ಪಡೆಯಲು KVL ಅನ್ವಯಿಸಬೇಕು 6 12 i1 6volt ಆದ್ದರಿಂದ i161813amps ಆದ್ದರಿಂದ i2 1 ampere ಮತ್ತು i1⅓ ampere ಮತ್ತು Voc VThevenin ಆಗಿದೆ ಈಗ Voc ನ್ನು ಕಂಡುಹಿಡಿಯಬೇಕು ಮತ್ತು KVL ನ್ನು ಅಪ್ರದಕ್ಷಿಣಾಕಾರವಾಗಿ ಅನ್ವಯಿಸಿದರೆ 12 i1 2 i2 VThevenin ಆಗಿದೆ Voc VThevenin 12 i1 2 i2 12x13 2x1 2 volt ಅಂದರೆ VThevenin 2 volt ಮುಂದೆ RThevenin ಅನ್ನು ಪಡೆಯಲು ಇದು ಹೊಂದಿರುವ ವಿದ್ಯುತ್ ಮೂಲ ವನ್ನು ತೆರೆದಿರಬೇಕು ಮತ್ತು ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಬೇಕು ಅಂತಿಮವಾಗಿ RThevenin ಅನ್ನು 1 ಮತ್ತು 2 ಟರ್ಮಿನಲ್ ನಡುವೆ ಪಡೆಯಬೇಕು ಇದರಲ್ಲಿ 6 Ω ಮತ್ತು 12 Ω ಅವು ಸಮಾನಾಂತರವಾಗಿರುತ್ತವೆ ಅಂದರೆ 6 x 12 6 12 ಇದರೊಂದಿಗೆ ಈ 2Ω ಸರಣಿಯಲ್ಲಿದೆ ಅಂದರೆ RThevenin6 x 12 6 122 426 Ω ಆಗಿದೆ

ಆದ್ದರಿಂದ i VThevenin RThevenin 3 Ω 26329amps ಮುಂದೆ ಥೆವೆನಿನ್ ಪ್ರಮೇಯವನ್ನುThevenin's theorem ಬಳಸಿ ಚಿತ್ರ 36 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ 10 Ω ಪ್ರತಿರೋಧದ ಮೂಲಕ ವಿದ್ಯುತ್ ಪ್ರವಾಹವನ್ನು ನಿರ್ಧರಿಸಿ ಇದು ವಾಸ್ತವವಾಗಿ ಫಿಗರ್ 36 ಆಗಿದೆ ಮತ್ತು 10 Ω ಪ್ರತಿರೋಧದ ಮೂಲಕ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬೇಕು ಮತ್ತು ಇಲ್ಲಿ ವೋಲ್ಟೇಜ್ 20 ವೋಲ್ಟ್ ನೀಡಲಾಗಿದೆ ಮೊದಲು ಅದನ್ನು ಓಪನ್ ಸರ್ಕ್ಯೂಟ್ ಮಾಡಬೇಕು ಇಲ್ಲಿ ಇದು ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 Voc VThevenin V 1 2 ಈಗi1 i2 ನ್ನು ಕಂಡುಹಿಡಿಯಬೇಕು ಆದ್ದರಿಂದ 1 ಮತ್ತು 2 ಈ 10 Ω ಪ್ರತಿರೋಧವು ತೆರೆದಿದಿದೆ ಇದು i1 90 Ω ಮತ್ತು 10 ಎರಡೂ ಸರಣಿಯಲ್ಲಿವೆ ಆದ್ದರಿಂದ ಇಲ್ಲಿಯೂ ಸಹ i1 ಕರೆಂಟ್ ಹರಿಯುತ್ತಿದೆ ಅದೇ ರೀತಿ ಇದು ತೆರೆದಿರುತ್ತದೆ ಅಂದರೆ i2 ಹರಿಯುತ್ತಿದೆ ಆದ್ದರಿಂದ ಸರ್ಕ್ಯೂಟ್ ಅನ್ನು ಪುನಃ ರಚಿಸಿದರೆ 90 Ω ಮತ್ತು 10 Ω ಈ ಎರಡು ಸರಣಿಯಲ್ಲಿ ಇರುವುದರಿಂದ ಅದು 100Ω ಆಗುತ್ತದೆ ಅದೇ ರೀತಿ 55 ಮತ್ತು 5 Ω ಎರಡೂ ಸರಣಿಯಲ್ಲಿವೆ ಆದ್ದರಿಂದ 60Ω ಆಗಿದೆ ಮತ್ತು ಇದರೊಂದಿಗೆ ಈ 20 ವೋಲ್ಟ್ ಸಂಪರ್ಕ ಹೊಂದಿದೆ ಆದ್ದರಿಂದ i1 20 100 15amps ಆಗಿದೆ ಅಂತೆಯೇ i2 206013amps ಈಗ KVL ನ್ನು ಅನ್ವಯಿಸಿದರೆ ಈ ಎರಡು ಭಾಗದಲ್ಲಿಯೂ ಒಂದೇ ಫಲಿತಾಂಶವನ್ನು ಪಡೆಯುತ್ತೀರಿ ಆದ್ದರಿಂದ 10 i1 5 i2 Voc 0 Voc VTheveninಆಗಿದೆ ಆದ್ದರಿಂದ ಇದರೊಂದಿಗೆ Voc 13 volt ಪಡೆಯುತ್ತೇವೆ ಈಗ ಎರಡನೆಯದು ಟರ್ಮಿನಲ್ 1 ಮತ್ತು 2 ರ ನಡುವೆ RThevenin ಕಂಡುಹಿಡಿಯಬೇಕು ಆದ್ದರಿಂದ ಈ ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ ಅಂದರೆ ಈ ಎರಡು ಬಿಂದುಗಳನ್ನು ಷಾರ್ಟ್ ಮಾಡಲಾಗಿದೆ ಇದರ ಸಮಾನ ಸರ್ಕ್ಯೂಟ್ ರೇಖಾಚಿತ್ರವನ್ನು ರಚಿಸಬೇಕು ಇದನ್ನು ಸಮಾನವಾಗಿ ಪಡೆಯುವುದಕ್ಕಾಗಿ ಈ ಎರಡು ಬಿಂದುಗಳನ್ನು ಸಂಪರ್ಕಿಸಲಾಗಿದೆ ಆಗ ಇದನ್ನು ಈ ರೀತಿ 90Ω ಮತ್ತು 10Ω ಸಮನಂತರವಾಗಿರುತ್ತದೆ ಅದೇ ರೀತಿ 55Ω ಮತ್ತು 5 Ω ಸಮನಂತರವಾಗಿರುತ್ತದೆ ಇದರರ್ಥ ಈ ಎರಡು ಬಿಂದುಗಳು ಷಾರ್ಟ್ ಆಗಿದೆ ನಾವು ಈ ಸರ್ಕ್ಯೂಟ್ ಅನ್ನು ಮತ್ತೆ ಚಿತ್ರಿಸಿದರೆ ಇದು ಟರ್ಮಿನಲ್ 1 ಆಗಿರುತ್ತದೆ ಮತ್ತು ಇದು ನಿಮ್ಮ 90 ಆಗಿರುತ್ತದೆ ಮತ್ತು ಇದು ನೀವು 10 Ω ಇದು ನಿಮ್ಮ ಸಾಮಾನ್ಯ ಟರ್ಮಿನಲ್ ಮತ್ತು ಇದು ನಿಮ್ಮ 55 Ω ಆಗಿರುತ್ತದೆ ನಿಮ್ಮ 5 Ω ಆಗಿರುತ್ತದೆ ಮತ್ತು ಇದು ಟರ್ಮಿನಲ್ 2 ಆಗಿದೆ ಆದ್ದರಿಂದ 90109 Ω ಮತ್ತು 55x5555275604 58 Ω ಆದ್ದರಿಂದ ಇದನ್ನು ಏನೇ ಮಾಡಿದರೂ ಇದು ಷಾರ್ಟ್ ಆಗಿದೆ ಆದ್ದರಿಂದ ಒಟ್ಟು RThevenin 9Ω 4 58 Ω ಆಗಿದೆ ಮತ್ತು ಇದರೊಂದಿಗೆ ಈ 10 Ω ಇಲ್ಲಿ ಸಂಪರ್ಕಗೊಂಡಿದೆ VThevenin 13 ಮತ್ತು RThevenin 13 58 ಅಂತಿಮವಾಗಿ i VThevenin RThevenin 10 13 13 58 100 0141amps ಆಗುತ್ತದೆ ಮುಂದಿನದು ಥೆವೆನಿನ್ ಪ್ರಮೇಯವನ್ನುThevenin's theorem ಬಳಸಿಕೊಂಡು ಫಿಗರ್ 40 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನ 50 Ω ರೆಸಿಸ್ಟರ್ ಮೂಲಕ ವಿದ್ಯುತ್ ನ್ನು ನಿರ್ಧರಿವುದು ಈ ಸಂದರ್ಭದಲ್ಲಿ ಹಿಂದಿನ ಮತ್ತು ಈ ನಡುವಿನ ವ್ಯತ್ಯಾಸವು ಇಲ್ಲಿ ಡೇಟಾ ವಿಭಿನ್ನವಾಗಿರಬಹುದು ಆದರೆ ಸರ್ಕ್ಯೂಟ್ನ ರಚನೆಯು ವ್ಯತ್ಯಾಸವಿದೆ ಒಂದು ಹೆಚ್ಚುವರಿ ಪ್ರತಿರೋಧವನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಅದು 10 Ω ಆಗಿದೆ ಹಿಂದಿನ ಪ್ರಕರಣದಲ್ಲಿ ಇಲ್ಲಿ ಯಾವುದೇ ಪ್ರತಿರೋಧಕ ಇರಲಿಲ್ಲ ಆದರೆ ಒಂದು 50 Ω 10 Ω ಪ್ರತಿರೋಧವಿದೆ ಮತ್ತು 50 Ω ಪ್ರತಿರೋಧದ ಮೂಲಕ ವಿದ್ಯುತ್ ಪ್ರವಾಹ ಏನು ಎಂದು ಕಂಡುಹಿಡಿಯಬೇಕು ಈ ಟರ್ಮಿನಲ್ ಅನ್ನು ನೀವು 1 ಎಂದು ಗುರುತಿಸಿ ಮತ್ತು ಈ ಟರ್ಮಿನಲ್ ಅನ್ನು ನೀವು 2 ಎಂದು ಗುರುತಿಸಿ ತದನಂತರ ಈ ಪ್ರತಿರೋಧವನ್ನು 50 Ω ಪ್ರತಿರೋಧವನ್ನು ತೆರೆಯಬೇಕಾಗಿದೆ ಆದ್ದರಿಂದ ಅದನ್ನು ತೆರೆದರೆ ನಿಮ್ಮ ಸರ್ಕ್ಯೂಟ್ ಈ ಸರ್ಕ್ಯೂಟ್ನಂತೆಯೇ ಇರುತ್ತದೆ Voc VThevenin V 1 2 ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ತೆರೆದ ತಕ್ಷಣ ಈ 50 ಪ್ರತಿರೋಧವನ್ನು ತೆರೆಯಲಾಗುತ್ತದೆ ಈಗ ಈ ಎರಡು 60 Ω ಮತ್ತು 30Ω ಸರಣಿಯಲ್ಲಿವೆ ಆದ್ದರಿಂದ ಈ ಸರ್ಕ್ಯೂಟ್ಗೆ 30 60 90 Ω ಈ ಭಾಗವು 60Ω ಮತ್ತು 30Ω ಸರಣಿಯಲ್ಲಿದೆ ಆದುದರಿಂದ 30 60 90 Ω ಆಗುತ್ತದೆ ಇದರರ್ಥ i1 i2 i 2 ಏಕೆಂದರೆ ಈ ಹಂತದಲ್ಲಿ ಯಾವುದೇ ಕರೆಂಟ್ ಪ್ರವೇಶಿಸುತ್ತಿದ್ದರೆ ಅದರ ಅರ್ಧದಷ್ಟು ಇಲ್ಲಿಗೆ ಹರಿಯುತ್ತದೆ ಆದ್ದರಿಂದ i 2 i1 2 i2 ಆದ್ದರಿಂದ i2 ಮತ್ತು i1 ಸುಲಭವಾಗಿ ಪರಿಹರಿಸಬಹುದು ಏಕೆಂದರೆ i1 i2 ಮತ್ತು ಇದರ ಅರ್ಥ ಇಲ್ಲಿ KCL ಅನ್ನು ಇಲ್ಲಿ ಅನ್ವಯಿಸಿದರೆ i i1 i2 ಅಂದರೆ 2 i1 ಅಥವಾ 2 i2 ಈಗ KVL ಅನ್ನು ಅನ್ವಯಿಸಿದರೆ ಆದ್ದರಿಂದ 10i90i2 50 10i1 i290i2 50 ಆದರೆ i2 i1 20 i190 i15 ಆದುದರಿಂದ i15110122amps i2 122amps ಆಗಿದೆ ಆದ್ದರಿಂದ ಒಮ್ಮೆ i2 i1 1 22 ampere ನಂತರ KVL ಅನ್ನು ಅನ್ವಯಿಸುತ್ತೀರಿ ಆದ್ದರಿಂದ 60 i2 30 i2 Voc VThevenin ಆಗಿದೆ ಆದ್ದರಿಂದ Voc3022volt1 36voltVThevenin ಆಗಿದೆ ಈಗ ಮುಂದಿನದು RThevenin ಕಂಡುಹಿಡಿಯಬೇಕು ಆದ್ದರಿಂದ ಇದನ್ನು 10 Ω ಪ್ರತಿರೋಧವನ್ನು ಷಾರ್ಟ್ ಗೊಳಿಸಲಾಗುತ್ತದೆ ಆಗ ಈ 2 ಪಾಯಿಂಟ್ ಸಂಪರ್ಕಗೊಂಡಿದೆ 30Ω 60Ωಮತ್ತು 10 Ω 60Ω ಮತ್ತು 10Ω ಎಲ್ಲವೂ ಡೆಲ್ಟಾದಲ್ಲಿದೆ ಅದನ್ನು ಸ್ಟಾರ್ ಗೆ ಬದಲಾಯಿಸಬೇಕು R130R260 ಮತ್ತು R310 ಎಂದು ಭಾವಿಸಿ R1 R2 R3 30 60 10100 Ω ತದನಂತರ ಶಾಕೆಯ ಮೌಲ್ಯ ಏನು ಎಂದು ಕಂಡುಹಿಡಿಯಬಹುದು ಆದ್ದರಿಂದ 30x6010018 Ω ಅದೇ ರೀತಿ 30x101003 Ω ಮತ್ತು 60x10100 6 Ω ಆದ್ದರಿಂದ 18Ω ಮತ್ತು 2 ಟರ್ಮಿನಲ್ ಈ ರೀತಿಯಾಗಿದೆ ಅಂದರೆ 3 Ω ಮತ್ತು 60 Ω ಈ ಎರಡು ಸರಣಿಯಲ್ಲಿವೆ ಮತ್ತು 6 Ω ಮತ್ತು 30 Ω ಅವು ಸರಣಿಯಲ್ಲಿವೆ ಮತ್ತು ಇದರೊಂದಿಗೆ ಈ ಸಂಯೋಜನೆಯು ಸಮಾನಾಂತರವಾಗಿರುತ್ತದೆ ಅಂದರೆ ಅದು ಸಮಾನವಾಗಿರುತ್ತದೆ 63x36633618 Ω ನೊಂದಿಗೆ ಬರುವ ಯಾವುದೇ ಸರಣಿಯೊಂದಿಗೆ ಇರುತ್ತದೆ ಆದ್ದರಿಂದ 18 Ω ಮತ್ತು 22 91Ω ಸರಣಿಯಲ್ಲಿದೆ ಅದರ ಮೊತ್ತ 40 RThevenin 40 ಮತ್ತು VThevenin ಸಂಪರ್ಕಿಸುವ ಮೂಲಕ ಈಗ 50 Ω ಪ್ರತಿರೋಧವನ್ನು ತೆಗೆದುಹಾಕಲಾಗಿದೆ ಆದ್ದರಿಂದ ಕರೆಂಟ್ ನ್ನು ಪಡೆಯುತ್ತೀರಿ ಮತ್ತು ಅದು 50 Ω ಪ್ರತಿರೋಧಕ್ಕೆ ಹರಿಯುತ್ತದೆ ಆದ್ದರಿಂದ ಇದರೊಂದಿಗೆ i 1 3640 91500 015amps ಪಡೆಯಬಹುದು ಆದ್ದರಿಂದVThevenin ಮತ್ತು RTheveninಅನ್ನು ಪಡೆಯಲು ಪೂರ್ಣ ಸರ್ಕ್ಯೂಟ್ ನ್ನು ಪರಿಹರಿಸುವ ಬದಲು ಥೆವೆನಿನ್ ಪ್ರಮೇಯThevenin's theorem ಸುಲಭವಾದ ವಿಧಾನವಾಗಿದೆ ನಂತರ ಆ ಪ್ರತಿರೋಧವನ್ನು ಅದರಾದ್ಯಂತ ಸಂಪರ್ಕಿಸಿ ಮತ್ತು ಆ ಪ್ರತಿರೋಧದ ಮೂಲಕ ಹರಿಯುವ ವಿದ್ಯುತ್ ನ್ನು ಪಡೆಯಬಹುದು